ಇನ್ನು ನಾವು ಗ್ರೇಡಿಯಂಟ್ ಹಾಗೂ ಇತರ ಒಪೆರೇಟಾರ್ಸ್ ಗಳಿಗೆ ಸಂಬಂದಿಸಿದನಂತೆ ಆಳವಾದ ಅಧ್ಯಯನ ವನ್ನು ಕೈಗೊಳ್ಳೋಣ ಈ ಮುಂಚೆಯೇ ನಾವು ವ್ಯಾಖ್ಯಾನಿಸಿದ ಗ್ರೇಡಿಯಂಟ್ ಅನ್ನು ಪ್ರತಿ ಸಾರಿ ಈ ರೀತಿಯಲ್ಲಿ ಬರೆಯಬೇಕೆಂದು ಇಲ್ಲ ಇದರ ಬದಲಾಗಿ ಸಣ್ಣ ಬದಲಾವಣೆ ಮಾಡಿ ಯೂನಿಟ್ ವೇಕ್ಟರ್ ಗಳನ್ನು ಎಡ ಬದಿಯಲ್ಲಿ ಬರೆಯಬಹುದಾಗಿದೆ ಈಗ ನೀವು ನೋಡಬಹುದು f ಅನ್ನು ಪದೇ ಪದೇ ಬಳಸಲಾಗಿದೆ ಇದನ್ನು ತಪ್ಪಿಸಲು ಸಲುವಾಗಿ ನಾವೇನು ಮಾಡಬಹುದೆಂದರೆ ಸಂಕ್ಷಿಪ್ತವಾಗಿ ಡೆಲ್ ಒಪೆರೇಟಾರ್ ಎಂದು ಬರೆಯಬಹುದು ಈಗ ಈ ಒಪೆರಟಾರಗೆ ಒಂದು ಫುನಕ್ಷನ್ ನಾ ಅಗತ್ಯವಿದೆ ನಾನೀಗ ಇಲ್ಲಿ ಬರೆದರೆ ಇದು ಅಪೂರ್ಣವಾಗಿ ಕಂಡು ಬರುತ್ತಿದೆ ಯಾಕೆಂದರೆ ಇದು ನನಗೆ ಏನು ಮಾಡುತ್ತಿದೆ ಅನ್ನೋದನ್ನು ತಿಳಿಸುತ್ತಿಲ್ಲ ಇದಕ್ಕೆ ಕಾರ್ಯ ನಿರ್ವಹಿಸಲು ಬಲ ಅಥವಾ ಫೀಲ್ಡ್ ನಾ ಅಗತ್ಯ ವಿದೆ ಅದೇ ಈ ಸ್ಕೆಲಾರ್ ಫೀಲ್ಡ್ ನಾನು ಇಲ್ಲಿ ಅದಕ್ಕೆ ಗ್ರೇಡ್ ಅನ್ನು ಸೇರಿಸಿ ಅಲ್ಲಿಗೆ ತಗೆದುಕೊಂಡು ಹೋದರೆ ನನಗೆ ಈ ಸೂತ್ರ ಸಿಗುತ್ತದೆ ಈಗ ಇಲ್ಲಿ ಕಾಣುವ ಒಪೆರೇಟಾರ್ ಒಂದು ವೇಕ್ಟರ್ ರೀತಿಯಲ್ಲಿ ಕಾಣುತ್ತದೆ ಹಾಗಾಗಿ ಇದು ವೇಕ್ಟರ್ ಕಲ್ಕ್ಯುಲಸ್ ನಾ ನಿಯಮವಳಿಗಳಿಗೆ ಬದ್ಧವಾಗಿರುತ್ತದೆ ಉದಾಹರಣೆಗೆ ನಾನು ಎರಡು ವೇಕ್ಟರ್ ನಡುವಿನ ಡಾಟ್ ಪ್ರೊಡ್ಯೂಕ್ಟ್ ಅನ್ನು ತೆಗೆದುಕೊಳ್ಳುತ್ತೇನೆ ಒಂದು ಗ್ರೇಡಿಯಂಟ್ ಮತ್ತೊಂದು ಸ್ಕೆಲಾರ್ ಫ್ಹಂಕ್ಷನ್ ಇದನ್ನೇ ನಾವು ಡೈವೆರ್ಜನ್ಸ್ ಎಂದು ಕರೆಯುತ್ತೇವೆ ಈ ತೆಗೆದುಕೊಂಡು ವೇಕ್ಟರ್ ಗಳಲ್ಲಿ ಒಂದು ಡೆಲ್ ಒಪೆರೇಟಾರ್ ಇದಲ್ಲಿ ಅದನ್ನು ನಾವು ದೈವೇರ್ಜನ್ಸ್ ಆಫ್ ವೇಕ್ಟರ್ ಎಂದು ಕರೆಯುತ್ತೇವೆ ಇನ್ನೊಂದು ರೀತಿ ಅಂದರೆ ಕ್ರಾಸ್ ಪ್ರೊಡ್ಯೂಕ್ಟ್ ನಮಗೆ ತಿಳಿದಿದೆ ಎರಡು ವೇಕ್ಟರ್ ಗಳನ್ನು ಸೇರಿಸಿ ಕ್ರಾಸ್ ಪ್ರೊಡ್ಯೂಕ್ಟ್ ಅನ್ನು ಕಂಡುಕೊಳ್ಳಬಹುದಾಗಿದೆ ಅದದ್ದರಿಂದ ಈ ಎರಡು ವೇಕ್ಟರ್ ಗಳನ್ನು ಗಣನೆಗೆ ತೆಗೆದುಕೊಂಡು ಕ್ರಾಸ್ ಪ್ರೊಡ್ಯೂಕ್ಟ್ ಅನ್ನು ಕಂಡುಕೊಳ್ಳೋಣ ಇದನ್ನೇ ನಾನು ವೇಕ್ಟರ್ ಕ್ಯಾಲ್ಕುಲಸ್ ಭಾಷೆಯಲ್ಲಿ ಕರ್ಲ್ ಎಂತಲೂ ಕರೆಯುತ್ತೇವೆ ಕರ್ಲ್ ಆಫ್ ವೇಕ್ಟರ್ a ಅಲ್ಲಿಗೆ ನಾವು ಮುಖ್ಯವಾದ ಮೂರು ರೀತಿಗಳನ್ನು ವ್ಯಾಖ್ಯಾನಿಸೆದೆವು ಗ್ರೇಡಿಯಂಟ್ ಡೆಲ್ ಒಪೆರೇಟಾರ್ ಹಾಗೂ ಈ ಡೆಲ್ ಒಪೆರೇಟಾರ್ ಅನು ವೇಕ್ಟರ್ ರೀತಿ ಕಾಣುವುದು ಅದನ್ನು ಡಾಟ್ ಪ್ರೊಡ್ಯೂಕ್ಟ್ ರೀತಿಯಲ್ಲಿ ನೋಡಿದರೆ ದೈವೇರ್ಜನ್ಸ್ ಹಾಗೂ ಕ್ರಾಸ್ ಪ್ರೊಡ್ಯೂಕ್ಟ್ ನಲ್ಲಿ ನೋಡಿದರೆ ಕರ್ಲ್ ಅಥವಾ ಅದನ್ನು ಸ್ಕೆಲಾರ್ ಫ್ಹಂಕ್ಷನ್ ರೀತಿಯಲ್ಲೂ ಸಹ ಬಳಸಬಹುದಾಗಿದೆ ನೆನಪಿರಲಿ ಈ ಪ್ರಮಾಣ ಒಂದು ವೇಕ್ಟರ್ ಆಗಿದ್ದು ಇದು ಸ್ಕೆಲಾರ್ ಆಗಿದೆ ಮತ್ತು ಇದು ಒಂದು ವೇಕ್ಟರ್ ಆಗಿದೆ ಇವೆ ನಮಗೆ ಮ್ಯಾಕ್ಸ್ ವೆಲ್ ಸೂತ್ರಗಳನ್ನು ಅರ್ಥೈಸಿಕೊಳ್ಳಲು ಬೇಕಾಗಿರುವ ಮೂಲಭೂತ ಸಂಗತಿಗಳಗಿವೆ ಹಾಗಾಗಿ ನಾವು ಇದರ ಬಗ್ಗೆ ಗಮನ ಹರಿಸುವುದು ಅನಿವಾರ್ಯವಾಗಿತ್ತು ಈಗ ಈ ಒಪೆರಟಾರ್ ಗಳನ್ನು ಒಂದೊಂದಾಗಿ ನೋಡೋಣ ಮೊದಲ ಒಪೆರಟಾರ್ ಡಿವೆರ್ಜನ್ಸ್ ಡಿವೆರ್ಜನ್ಸ್ ಒಂದು ವೇಕ್ಟರ್ a ಅನ್ನು ಬಳಸಿದೆ ಇದರಲ್ಲಿ ಮೂರು ಘಟಗಳನ್ನು ಹೊಂದಿದೆ ಇದನ್ನು ನಾನು Ax Ay Az ಎಂದು ಬರೆಯುತ್ತೇನೆ ನಾನು ಇದರ ಡಾಟ್ ಪ್ರೊಡ್ಯೂಕ್ಟ್ ಅನ್ನು ತೆಗೆದುಕೊಂಡಾಗ ನನಗೆ ಈ ಮುಂಚೆ ಸಿಕ್ಕ ಉತ್ತರವೇ ಸಿಗುತ್ತದೆ ಇದು ಸ್ಕೆಲಾರ್ ಆಗಿರುತ್ತದೆ ಇಲ್ಲಿ ನಾವು ಕೆಲವು ಸುಂದರವಾದ ಜ್ಯಾಮಿತಿಯ ಅರ್ಥಗಳನ್ನು ನೋಡಬಹುದಾಗಿದೆ ಒಂದು ರೀತಿಯ ವೆಕ್ಟರ್ ಎಷ್ಟು ಭಿನ್ನವಾಗಿರುತ್ತದೆ ಎಂಬುದನ್ನು ಇದು ಅಳೆಯುತ್ತದೆ ಬನ್ನಿ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಇಲ್ಲಿ ನಾನು ಒಂದು ಬಿಂದುವನ್ನು ತೆಗೆದುಕೊಳ್ಳುತ್ತೇನೆ ಇದನ್ನು ಮೂಲ ಬಿಂದು ಎಂದು ಕರೆಯೋಣ ಇಲ್ಲಿಂದ ನಾನು ವೆಕ್ಟರ್ ಫೀಲ್ಡ್ ಅನ್ನು ಚಿತ್ರಿಸಲು ಬಯಸುತ್ತೇನೆ ವೆಕ್ಟರ್ ಫೀಲ್ಡ್ ಎಂದರೇನು ಇದು ಗೋಳಾಕಾರದ ನಿರ್ದೇಶಾಂಕ ಗಳಲ್ಲಿನ ಪೋಸಿಶನ್ ವೆಕ್ಟರ್ ಆಗಿರುತ್ತದೆ x y ಮತ್ತು z ಇದರ ಘಟಕಗಳಾಗಿವೆ ಇದನ್ನು ನಾನು ಮೂಲ ಬಿಂದುವಿನಲ್ಲಿ ಚಿತ್ರಿಸಲು ಬಯಸಿದ್ದಲ್ಲಿ ಇದು ಬಿಂದುವಿನ ಆಚೆಗೆ ಪ್ರಯಾಣ ಬಯಸುತ್ತದೆ ಇದು ಆಚೆ ಹೋದಷ್ಟು ಅದರ ಮ್ಯಾಗ್ನಿಟ್ಯೂಡ್ ಹೆಚ್ಚಾಗುತ್ತದೆ ನಾನು ಇದನ್ನು ಈ ರೀತಿಯಲ್ಲಿ ಪ್ರತಿನಿಧಿಸುತ್ತಾ ಇನ್ನು ದೂರ ಎಳೆದಷ್ಟು ಅದರ ಉದ್ದ ಹೆಚ್ಚಾಗುತ್ತದೆ ವೆಕ್ಟರ್ ನಾ ಉದ್ದವನ್ನು ನಾವು ಮ್ಯಾಗ್ನಿಟ್ಯೂಡ್ ಎನ್ನುವುದು ಇದರ ದಿಕ್ಕು ಯಾವಾಗಲೂ ಹೊರಗಿನೆಡೆಗೆ ಇರುತ್ತದೆ ಸ್ಪೇಸ್ ನಲ್ಲಿ ಯಾವುದೇ ಬಿಂದುವನ್ನು ನೋಡಿದಾಗ ಅದು ಹೊರ ದಿಕ್ಕಿಗೆ ಪ್ರಯಾಣ ಬಳಸುತ್ತದೆ ಈ ಹಂತದಲ್ಲಿ ನಾನು ಇಲ್ಲಿ ಲೆಕ್ಕ ಹಾಕಿದರೆ ವೆಕ್ಟರ್ ಕ್ಷೇತ್ರವು ಒಂದು ಬಿಂದುವಿನಿಂದ ಭಿನ್ನವಾಗಿರುತ್ತದೆ ಆದ್ದರಿಂದ ಈ ವೆಕ್ಟರ್ನ ವಿಭಜನೆಯು ಶೂನ್ಯೇತರವಾಗಿರುತ್ತದೆ ಎಂದು ನಾವು ನಿರೀಕ್ಷಿಸುತ್ತೇವೆ ನಾನಿಲ್ಲಿ ∇· A ಅನ್ನು ತೆಗೆದುಕೊಂಡಾಗ ನನಗೆ ∂∂x ∂∂y ∂z ಸಿಗುತ್ತದೆ ಮತ್ತು ಇದರ ಮೌಲ್ಯ 3 ಇದು ಶೂನ್ಯೇತರವಾಗಿರುತ್ತದೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈಗ ನಾನು ಹೊಂದಿರುವ ವೇಕ್ಟರ್ ಫೀಲ್ಡ್ ಸ್ಪೇಸ್ ನಲ್ಲಿದ್ದು ಅದು ಸ್ಥಿರವಾಗಿದೆ ಇದು z ಆಕ್ಷದಲ್ಲಿ ಸ್ಥಿರವಾಗಿರುತ್ತದೆ ಅದರ ಅರ್ಥ ಆ ಅಕ್ಷದಲ್ಲಿ ಎಷ್ಟೇ ಉದ್ದವಾದರೂ ಯಾವುದೇ ಬಿಂದು ತೆಗೆದುಕೊಂಡರು ಅದು ಸ್ಥಿರವಾಗಿರುತ್ತದೆ ಅಂದರೆ ಇದು ಎಲ್ಲಿಂದಲಾದರೂ ಬೇರೆಡೆಗೆ ತಿರುಗುತ್ತಿಲ್ಲ ಇದು ಒಂದು ರೀತಿ ಸ್ಥಿರವಾದ ವೇಗದಲ್ಲಿ ಹರಿಯುತ್ತಿರುವ ನದಿಗೆ ಸಮವಾಗಿದೆ ನಾನು ಈ ವೆಕ್ಟರ್ ನ ಡೈವರ್ ಜನನ್ನು ತೆಗೆದುಕೊಂಡರೆ ನನಗೆ ಕೇವಲ ಎರಡು ಸಿಗುತ್ತವೆ ಶೂನ್ಯವಾಗಿರುತ್ತದೆ ನನ್ನ ಮುಂದಿನ ಉದಾಹರಣೆಯ ಅದೇ ನದಿ ಹರಿದು ಮುಂದೆ ಸಾಗಿದಷ್ಟು ಹೆಚ್ಚು ವೇಗವನ್ನು ಪಡೆಯುತ್ತಿರುತ್ತದೆ ಆದರೆ ಅದು z ಅಕ್ಷದ ದಿಕ್ಕಿನೆಡೆಗೆ ಮಾತ್ರ ಇದು z ಅಕ್ಷ ಎಂದು ತಿಳಿಯೋಣ ಇಲ್ಲಿ z ನ ಮೌಲ್ಯ 0 ಇದು ಯಾವುದೇ ದಿಕ್ಕಿನಲ್ಲಿ ಪ್ರಯಾಣಿಸಬಹುದಾಗಿದೆ ಮೊದಲಿಗೆ z ವ್ಯಾಲ್ಯೂ ಸಣ್ಣಗಿರುತ್ತದೆ ಆಮೇಲೆ ಕ್ರಮೇಣ ಹೆಚ್ಚಾಗುತ್ತಾ ಹೋಗುತ್ತದೆ ನಾನೀಗ ಋಣಾತ್ಮಕ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸಿದಾಗ ಮ್ಯಾಗ್ನಿಟ್ಯೂಡ್ ಪ್ರಮಾಣ ಕಡಿಮೆ ಇರುತ್ತದೆ ನಾನು ಇಲ್ಲಿ ಮತ್ತೆ ವ್ಯತ್ಯಾಸವನ್ನು ಲೆಕ್ಕಾಚಾರ ಮಾಡಿದಾಗ ಈ ಇಬ್ಬರು ವ್ಯಕ್ತಿಗಳು ಏನನ್ನೂ ನೀಡಲಾರರು ಹಾಗಾಗಿ ನನ್ನಲ್ಲಿ ಯುನಿಟ್ ಡೈವರ್ಜೆನ್ಸ್ ಉಳಿದುಬಿಡುತ್ತದೆ ಆದ್ದರಿಂದ ಇದು ವೆಕ್ಟರ್ ಕ್ಷೇತ್ರದೊಂದಿಗೆ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ನಮಗೆ ಉತ್ತಮವಾದ ಜ್ಯಾಮಿತೀಯ ಅಂತಃಪ್ರಜ್ಞೆಯನ್ನು ನೀಡುತ್ತದೆ ವೆಕ್ಟರ್ ಕ್ಷೇತ್ರವು ಏನು ಮಾಡುತ್ತದೆ ಎಂದು ಅಳೆಯುವ ಮಾರ್ಗಗಳನ್ನು ಪಡೆಯಲು ನಾವು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ಡೈವರ್ಜೆನ್ಸ್ ಇಲ್ಲಿ ಮೊದಲ ಸಾಧನವಾಗಿದೆ ಈಗ ಕರ್ಲ್ ಬಗ್ಗೆ ತಿಳಿಯೋಣ ಕರ್ಲ್ ಒಂದು ಸಾಮಾನ್ಯಕರಿಸಿದ ಕ್ರಾಸ್ ಪ್ರೊಡಕ್ಟ್ ಯಾವ ರೀತಿ ಎಂದರೆ 2 ವೇಕ್ಟರ್ ನಡುವೆ ಕ್ರಾಸ್ ಪ್ರಾಡಕ್ಟ್ ತೆಗೆದ ಹಾಗೆ ನಾವು ಇಲ್ಲಿ ಇಲ್ಲಿ ಮತ್ತು ಇಲ್ಲಿರುವ ಮೊದಲ ಘಟಕಗಳನ್ನು ಮತ್ತು ಕೆಳಗಿನ ಸಾಲಿಗೆ ಹೋಗುವ ಅಂಶಗಳನ್ನು ಬರೆಯುವಾಗ ನಾವು x y z ಎಂದು ಬರೆಯುವ ನನಗೆ ಕ್ರಾಸ್ ಪ್ರೊಡ್ಯೂಕ್ಟ್ ತಿಳಿದೇ ಇದೆ ಇದನ್ನು ಈ ರೀತಿ ಆವರಣದಲ್ಲಿ ಬರೆಯೋಣ ಮೊದಲ ಸಾಲಿನಲ್ಲಿ ಆಮೇಲೆ y ದಿಕ್ಕಿನೆಡೆಗೆ ∂Ax∂z − ∂Az ∂x ಮತ್ತು z ದಿಕ್ಕಿನೆಡೆಗೆ ∂Ay∂x − ∂Ax∂y ಆಗಿರುತ್ತದೆ ಇದು ಒಂದು ರೀತಿಯ ಆವರ್ತಕ ವಿಧಾನವಾಗಿದೆ ಇದು ಕೆಲವರಿಗೆ ಕಠಿಣ ಎನಿಸಿದರೆ ಉದಾಹರಣೆಗಳೊಂದಿಗೆ ನೀವು ಅಭ್ಯಾಸ ಮಾಡಿದರೆ ಸುಲಭ ವಾಗುತ್ತದೆ ಕರ್ಲ್ ಒಪೆರೇಟರ್ ವೇಕ್ಟರ್ ಒಂದು ಬಿಂದುವಿನಿಂದ ಎಷ್ಟರಮಟ್ಟಿಗೆ ಸುತ್ತುವುದು ಅಥವಾ ಹೆಣೆಯುವುದು ಎಂಬುದನ್ನು ಪತ್ತೆ ಮಾಡುತ್ತದೆ ಮತ್ತೆ ಅದೇ ನದಿಯ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನದಿಯಲ್ಲಿ ಒಂದು ಸುಳಿ ಇದೆ ಅಂದರೆ ಅಲ್ಲಿ ವೇಕ್ಟರ್ ಫೀಲ್ಡ್ ಸುರಳಿ ಸುತ್ತುತ್ತಿದೆ ಎಂದು ಭಾವಿಸಿ ನಾನಿಲ್ಲಿ ಕೆಲವು ಉದಾಹರಣೆಗಳನ್ನು ತೆಗೂಡುಕೊಂಡರೆ ಮೊದಲನೆಯ ಉದಾಹರಣೆಯಲಿ ಮೊದಲಿದ್ದ ವೇಕ್ಟರ್ ಫೀಲ್ಡ್ ಅನ್ನು ಆಯ್ದುಕೊಂಡಗ ಈ ವೇಕ್ಟರ್ ಫೀಲ್ಡ್ ಮೂಲ ಬಿಂದುವಿನಿಂದ ಹೊರಕ್ಕೆ ಅಥವಾ ಒಳಗಡಗೆ ಪ್ರಯಾಣ ಬಯಸಿದೆ ಎಂದು ಹೇಳಬಲ್ಲಿರಾ ಒಂದು ರೀತಿಯಲ್ಲಿ ನೋಡಿದರೆ ಇದು ಸುರಳಿ ಸುತ್ತುತ್ತಿಲ್ಲ ನಾವು ಭಾವಿಸಿರುವಿದು ನಿಜವೇ ಎಂದು ತಿಳಿದುಕೊಳ್ಳೋಣ ಇಲ್ಲಿ ಕರ್ಲ್ ಎಷ್ಟಿದೆ ಎಂದು ಲೆಕ್ಕ ಹಾಕುವ ಮೊದಲಿಗೆ A z ಇಲ್ಲಿ z ಹಾಗೆ z ನ ಮೌಲ್ಯ 0 Ay ಇಲ್ಲಿ y ಇದು ∂Az ∂y ಅದು ಸಹ 0 ಹಾಗೆಯೇ Ax ಇಲ್ಲಿ x ∂Ax∂z ನ ಮೌಲ್ಯ 0 ಹಾಗಾಗಿ ನನಗೆ ಕೊನೆಯಲ್ಲಿ ಸಿಗುವುದು ದೊಡ್ಡ ಸೊನ್ನೆ ಇದು ಸೊನ್ನೆ ವೆಕ್ಟರ್ ಆಗಿದೆ ಅದರ ಅರ್ಥ ಇಲ್ಲಿರುವ ವೇಕ್ಟರ್ ಫೀಲ್ಡ್ ಸುತ್ತುತ್ತಿಲ್ಲ ಇಲ್ಲ ಅದು ಹಾಗೆ ಭಾಸವಾಗುತ್ತಿದೆ ಅಷ್ಟೇ ಇದನ್ನು ನೀವು ಈ ರೀತಿಯಲ್ಲಿ ಚಿತ್ರಿಸಿ ಇಲ್ಲಿ ನಾನು ಒಂದು ಹುಟ್ಟನ್ನು ಹಾಕಿದರೆ ಈ ವೇಕ್ಟರ್ ಫೀಲ್ಡ್ ಹೊರಕ್ಕೆ ನುಗ್ಗುತ್ತದೆ ಆದರೆ ಸುತ್ತುವುದಿಲ್ಲ ಈಗ ಮತ್ತೊಂದು ಉದಾಹರಣೆಯನ್ನು x y ಪ್ಲೇನ್ ನಲ್ಲಿ ತೆಗೆದುಕೊಳ್ಳೋಣ ಮೊದಲಿಗೆ x ಮತ್ತು y ಪ್ಲೇನ್ ಗಳನ್ನು ಚಿತ್ರಿಸುತ್ತೇನೆ ಇಲ್ಲಿ ವೇಕ್ಟರ್ ಫೀಲ್ಡ್ ಹೇಗೆ ಕಾಣಬಹುದು ಉದಾಹರಣೆಗೆ x ಅಕ್ಷವನ್ನು ಪರಿಗಣಿಸೋಣ X ಅಕ್ಷದಲ್ಲಿರುವ ಎಲ್ಲಾ ಬಿಂದುಗಳನ್ನು ಪರಿಗಣಿಸಿದ್ದೇನೆ ಹಾಗಾದಲ್ಲಿ ಹೇಗೆ ಚಿತ್ರಿಸುವುದು ಈ ರೀತಿಯಲ್ಲಿ ಚಿತ್ರಿಸಿದರೆ ಸರಿಯಾಗುತ್ತದೆಯೇ ಅಥವಾ ಸರಿಯಾಗಿ ಚಿತ್ರಿಸುವ ರೀತಿಯಾದರು ಯಾವುದು ಇಲ್ಲಿ ಒಂದು ಬಿಂದುವನ್ನು ತೆಗೆದುಕೊಳ್ಳೋಣ ಇದು 1 0 ಇದರ ವೇಕ್ಟರ್ ಕಂಪೋನೆಂಟ್ ಗಳು 010 ಆಗಿರುತ್ತದೆ ಹಾಗಾದರೆ ಈ ವೇಕ್ಟರ್ ಯಾವ ದಿಕ್ಕಿಗೆ ಮುಖ ಮಾಡಿದೆ Y ಕ್ಯಾಪ್ ಇದು ಈ ರೀತಿಯಲ್ಲಿ ಇರುತ್ತದೆ ಇಲ್ಲಿ ಒಂದು ಬಿಂದುವನ್ನು ಆಯ್ದುಕೊಳ್ಳೋಣ ಇದನ್ನು 1 ಎಂದು ಕರೆಯೋಣ ಹಾಗಾದಲ್ಲಿ x ನ ಬೆಲೆ 1 ಆಗಿರುತ್ತದೆ Y ಸಹ 1 ಇದರ ದಿಕ್ಕನ್ನು ಪರಿಗಣಿಸಿ x ನ ಕಂಪೋನೆಂಟಗಳು 110 ಆಗಿರುತ್ತದೆ ದಿಕ್ಕನ್ನು ನೋಡಿದಾಗ x ಋಣಾತ್ಮಕ ವಾಗಿಯೂ y ಧನಾತ್ಮಕ ದಿಕ್ಕಿನೆಡೆಗೆ ಮುಖ ಮಾಡಿದೆ ಇದನ್ನೇ ಬರಿಯುತ್ತ ಹೋದಲ್ಲಿ ಕೊನೆಯಲ್ಲಿ ಈ ರೀತಿಯಾಗಿ ಕಾಣಿಸುತ್ತದೆ ಮತ್ತೆ ನಾವು ಈ ವೇಕ್ಟರ್ ಫೀಲ್ಡ್ ನಾ ಕರ್ಲ್ ಅನ್ನು ಲೆಕ್ಕ ಹಾಕಬಹುದು ಮೊದಲ ಕಂಪೋನೆಂಟ್ ತೆಗೆದುಕೊಳ್ಳೋಣ Az ಇಲ್ಲಿ 0 ಹಾಗಾಗಿ ಇದು ಪೂರ್ತಿ 0 Ay ಇಲ್ಲಿ x ಹಾಗೆ dxdz ಇಲ್ಲಿ 0 ಒಟ್ಟಿನಲ್ಲಿ ಮೊದಲ ಕಂಪೋನೆಂಟ್ 0 ಈಗ ಎರಡನೇ ಕಂಪೋನೆಂಟ್ ತೆಗೆದುಕೊಳ್ಳೋಣ Ax ಇಲ್ಲಿ y ಆದರೆ ಅದರ ಡೇರಿವೆಟಿವ್ z ನ ಪರಿಗಣಿಸಿ 0 ಆಗುವುದು Az ನ ಬೆಲೆ 0 ಹಾಗಾಗಿ ಇದು ಪೂರ್ತಿ 0 ನಾವು ಅಂದುಕೊಂಡಂತೆ ಯಾಕೂ ಸರಿ ಬರ್ತಾ ಇಲ್ಲ ಇರಲಿ ಮೂರನೇ ಕಂಪೋನೆಂಟ್ ಕಡೆಗೆ ಗಮನ ಹರಿಸೋಣ Ay ಇಲ್ಲಿ x ಹಾಗೆ dxdx 1 ಹಾಗೆ ಮತ್ತೊಂದು Ax ಇಲ್ಲಿ y ಮೈನಸ್ ಮತ್ತು ಮೈಸನ್ ಸೇರಿದರೆ ಪ್ಲಸ್ ಆಗುತ್ತದೆ ಅಂದರೆ ಇದರ ಬೆಲೆ 2 ಇದು ಶೂನ್ಯರಹಿತ ಮೌಲ್ಯ ಆಗಿದ್ದು ಇದೊಂದು ನಿಮ್ಮ ರೈಟ್ ಹ್ಯಾಂಡ್ ತಂಬ್ ರೂಲ್ ರೀತಿಯಲ್ಲಿ ಇದು ಈ ರೀತಿ ನಾವು ಬದಲಿಸಿದರೆ ಕರ್ಲ್ ಹೇಳುತ್ತೆ ವೇಕ್ಟರ್ ಶೂನ್ಯರಹಿತ ಎಂದು ನಾವು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮತ್ತೆ x y ಪ್ಲೇನ್ ಇರಲಿ ಸುಲಭವಾಗುತ್ತದೆ ಈಗ ವೇಕ್ಟರ್ ಫೀಲ್ಡ್ ಹೇಗೆ ಕಾಣುತ್ತದೆ ಇಲ್ಲಿ ಒಂದು ಬಿಂದುವನ್ನು ಆಯ್ದುಕೊಳ್ಳೋಣ 10 ಎಂದು ಇಲ್ಲಿ ಮೇಲ್ಮುಖವಾಗಿ ಪೂರ್ತಿ y ಅಕ್ಷ ದಲ್ಲಿ x ನ ಮೌಲ್ಯ 0 ಹಾಗಾದರೆ ಫುನಕ್ಷನ್ 0 ಇದ್ದಲ್ಲಿ ನಾನು ಮುಂದೆ ಹೋಗುತ್ತಾ ಹೋದರೆ ಇದರ ಮೌಲ್ಯ ಹೆಚ್ಚುತ್ತಾ ಹೋಗುತ್ತದೆ ನಾನು ಈ ಕಡೆ ಬಂದರೆ ಇದರ ಮೌಲ್ಯ ಕಡಿಮೆ ಇರುತ್ತದೆ ಇದು ಋಣಾತ್ಮಕ ವಾಗಿದೆ ಎಂದು x ಅಕ್ಷದಲ್ಲಿ ಕೆಳಗಡೆಗೆ ಪ್ರಯಾಣ ಬೆಳೆಸುತ್ತದೆ ಆದರೆ ಅದು ಧನಾತ್ಮಕವಾದ y ಅಕ್ಷದ ಕಡೆಗೂ ಪ್ರಯಾಣಿಸಬಹುದು ಹಾಗಾದಲ್ಲಿ ದಿಕ್ಕನ್ನು ನಿಗದಿಪಡಿಸಲಾಯಿತು ಇದು ಮೂರನೇ ಉದಾರಣೆ ಇಲ್ಲಿ ನಮ್ಮ ಭಾವನೆಯಂತೆ ಇದು ಸುತ್ತುತ್ತದೆ ಅಥವಾ ಸುತ್ತುವುದಿಲ್ಲವೋ ಎನ್ನುವುದನ್ನು ಲೆಕ್ಕ ಹಾಕೋಣ ಅದು ಸುತ್ತುವುದಿಲ್ಲ ಬನ್ನಿ ಹೇಗೆ ಎಂದು ಉತ್ತರವನ್ನು ನೋಡೋಣ ಮೊದಲಿಗೆ Az ಇಲ್ಲಿಗೆ ಬಂದರೆ Az 0 Ay x ಆದ್ದರಿಂದ ಇದರ ಮೌಲ್ಯ ಸಹ 0 ಇದೆ ರೀತಿಯಲ್ಲಿ ಎರಡನೇ ಪದ Ax ಸಹ 0 ಆಗಿದ್ದು ಇದು 0 ಅದೇ ತರ Az ಸಹ 0 ಕೊನೆಯಲ್ಲಿ ಮೂರನೇ ಪದ ತುಂಬಾ ಆಸಕ್ತಿಯಿಂದ ಕೂಡಿರುವಂತದ್ದು ಇಲ್ಲಿ Ay x ಆಗಿದೆ ಹಾಗಾಗಿ dAy dx 1 ಮತ್ತು Ax ಮೌಲ್ಯ 0 ನಿಜವೆಂದರೆ ಇದು 1 ನೀವಿಲ್ಲಿ ನೋಡಬಹುದು ಇಲ್ಲಿ ಸ್ವಿರ್ಲ್ ಆಗ್ತಾ ಇದೆ ಎಂದು ಇವು ವಿವಿಧ ದಿಕ್ಕುಗಳಿಗೆ ತೋರಿಸುತ್ತಿವೆ ಇಲ್ಲಿ ನಾನು ಒಂದು ಹುಟ್ಟು ಬಡಿದರೆ ಈ ಬಲಗಳು ಈ ಹುಟ್ಟನ್ನು ಸುತ್ತುವಂತೆ ಮಾಡುತ್ತವೆ ವೇಕ್ಟರ್ ಫೀಲ್ಡ್ ಸ್ವಿರ್ಲ್ ಹೊಂದಿದೆ ಎಂಬ ನಮ್ಮ ಭಾವನೆ ನಿಜವಾಗಿದೆ ಹಾಗಾಗಿ ಕರ್ಲ್ ಶೂನ್ಯರಹಿತವಾದಂತಹದ್ದು ನಿಮಗೆ ತಿಳಿದಿರುವ ಹಾಗೆ ಕರ್ಲ್ ಮತ್ತು ಡಿವೆರ್ಜನ್ಸ್ ಪದಗಳು ಸಾಂಪ್ರದಾಯಿಕ ಪದಗಳಾಗಿವೆ ಇವುಗಳನ್ನು ನಾವು ತುಂಬಾ ಹೆದರಿಕೆಯಿಂದ ನೋಡಿದ್ದೆವು ಆದರೆ ನಾವೀಗ ಅರ್ಥಗರ್ಭಿತ ಜ್ಯಾಮಿತಿ ಯೊಂದಿಗೆ ಕಲಿತಾಗ ಅದನ್ನು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಈಕ್ವೇಶನ್ ಗಳನ್ನು ಬರೆಯಲು ಸುಲಭವಾಗಿ ಬಳಸಲಿದ್ದೇವೆ